ಆದ್ದರಿಂದ ಇಲ್ಲಿಯವರೆಗೆ ಸೂಪರ್ ಪೊಸಿಷನ್ ತಿಯರಮ್ನೋಡಿದ್ದೇವೆ ಮುಂದೆ ನಾವು ಸೋರ್ಸ್ ಟ್ರಾನ್ಸಫಾರ್ಮೇಷನ್ ವಿಷಯವನ್ನು ನೋಡುವ ವಾಸ್ತವವಾಗಿ ಇದು ಸರ್ಕ್ಯೂಟ್ ವಿಶ್ಲೇಷಣೆಯನ್ನು ಸರಳಗೊಳಿಸುತ್ತದೆ ಮತ್ತು ಕೆಲವೊಮ್ಮೆ ಕಂಪ್ಯೂಟಿಂಗ್ ಬ್ರ್ಯಾಂಚ್ ಕರೆಂಟ್ ಅಥವಾ ವೋಲ್ಟೇಜ್ ಅಥವಾ ಯಾವುದನ್ನಾದರೂ ತಿಳಿಯಲು ಸರ್ಕ್ಯೂಟ್ ಅನ್ನು ಪರಿಹರಿಸುವುದು ಸುಲಭ ಮತ್ತು ಸಮಾನ ಸರ್ಕ್ಯೂಟ್ ಎಂದರೆ ಅವರ v i ಗುಣಲಕ್ಷಣವು ಮೂಲ ಸರ್ಕ್ಯೂಟ್ನೊಂದಿಗೆ ಹೋಲುತ್ತದೆ ಈ ಸರ್ಕ್ಯೂಟ್ ನಲ್ಲಿ ಇದು ವೋಲ್ಟೇಜ್ ಮೂಲ v ಮತ್ತು ಇದು ಪ್ರತಿರೋಧ R ಮತ್ತು ಇದು ವೋಲ್ಟೇಜ್ ಮೂಲ v ಆದ್ದರಿಂದ ವಾಸ್ತವವಾಗಿ ದ್ವಿಪಕ್ಷೀಯವಾಗಿದೆ ಅಂದರೆ ಈ ಸರ್ಕ್ಯೂಟ್ನಿಂದ ಇದನ್ನು ಕರೆಂಟ್ ಅಥವಾ ಪ್ರತಿರೋಧ R ಗೆ ಸಮಾನಾಂತರವಾಗಿ ಅಥವಾ ಬೇರೆ ರೀತಿಯಲ್ಲಿ ಪರಿವರ್ತಿಸಬಹುದು ಮತ್ತು ಟರ್ಮಿನಲ್ 1 ಮತ್ತು 2 ಅನ್ನು ಗುರುತಿಸಲಾಗಿದೆಮತ್ತು ಈ ಸರ್ಕ್ಯೂಟ್ ಟರ್ಮಿನಲ್ 1 ಮತ್ತು 2 ರಲ್ಲಿ ಇದಕ್ಕೆ ಸಮನಾಗಿರಬಹುದು ಆದರೆ ಟರ್ಮಿನಲ್ 1 ಮತ್ತು 2 v i ಗುಣಲಕ್ಷಣವು ಎರಡಕ್ಕೂ ಒಂದೇ ಆಗಿರಬೇಕು ಈಗ ಎಲ್ಲವನ್ನೂ ನಾವು ಕೆಳಭಾಗದಲ್ಲಿ ನೀಡಲಾಗಿದೆ ಅದನ್ನು ಹೇಗೆ ಮಾಡಬಹುದೆಂದು ನೋಡೋಣ ಉದಾಹರಣೆಗೆ ಪ್ರತಿರೋಧ RL ಅನ್ನು ಇಲ್ಲಿ ಸಂಪರ್ಕಿಸುತ್ತೇನೆ RL ಎಂದರೆ ಲೋಡ್ ರೆಸಿಸ್ಟೆಂಸ್ಸೂಚಿಸುತ್ತದೆ ಇದರಲ್ಲಿ ಹರಿಯುವ ಕರೆಂಟ್ iL ಭಾವಿಸೋಣ ಅಂದರೆ ಅದೇ ಕರೆಂಟ್ R ಮತ್ತು RL ಮೂಲಕ ಹರಿಯುತ್ತಿದೆ ಏಕೆಂದರೆ ಎರಡೂ ಸರಣಿಯಲ್ಲಿವೆ ಆದ್ದರಿಂದಆದ್ರಲ್ಲಿ ಹರಿಯುವ ಕರೆಂಟ್ iL v RRL ಆಗಿದೆ ಈಗ ಈ ಸರ್ಕ್ಯೂಟ್ಗೆ ಟರ್ಮಿನಲ್ ಒಂದು ಮತ್ತು ಎರಡರಲ್ಲಿ ಸರ್ಕ್ಯೂಟ್ ಎರಡರ ಈ vi ಗುಣಲಕ್ಷಣವು ಒಂದೇ ಆಗಿರಬೇಕು ಅಂದರೆ ಸರ್ಕ್ಯೂಟ್ಗಳು ಪರಸ್ಪರ ಸಮಾನವಾಗಿರುತ್ತದೆ ನಾವು ಒಂದೇ ಲೋಡ್ ಪ್ರತಿರೋಧ RL ಅನ್ನು ಸಂಪರ್ಕಿಸಿದರೆ ಮತ್ತು ಇದರ ಮೂಲಕ ಹರಿಯುವ ಪ್ರವಾಹವು iL ಎಂದು ಹೇಳೋಣ ಎರಡು ಕಡೆಯಲ್ಲಿಯೂ iL ಹರಿಯುತ್ತಿದೆ ಮತ್ತು ಈ ಸಮಯದಲ್ಲಿ ಇದನ್ನು ನಾವು ಸ್ವತಂತ್ರ ವೋಲ್ಟೇಜ್ ಮೂಲ ಮತ್ತು ಸ್ವತಂತ್ರ ಕರೆಂಟ್ ಮೂಲವೆಂದು independent current source ಪರಿಗಣಿಸಿದ್ದೇವೆ ಆಗ RL ಮೂಲಕ ಹರಿಯುವ ಕರೆಂಟ್ iL R RRL i ಎಂದು ಕಂಡುಹಿಡಿಯಬಹುದು ಇದು ಕರೆಂಟ್ ಡಿವಿಷನ್ ವಿಧಾನವಾಗಿದೆ i ಕರೆಂಟ್ ಮೂಲ ಆಗಿದೆ ಇಲ್ಲಿ v RRL ಇದಕ್ಕೆ ಸಮಾನವಾಗಿದೆ ಅಂದರೆ v RRL R RRL i ಎಂದು ಬರೆಯಬಹುದು ಆದ್ದರಿಂದ RRL RRL ಅನ್ನು ಎರಡೂ ಕಡೆ ರದ್ದುಗೊಳಿಸಲಾಗುತ್ತದೆ ಆದ್ದರಿಂದ ಅಂತಿಮವಾಗಿ ಅದು v iR ಗೆ ಸಮನಾಗಿರುತ್ತದೆ ಅಂದರೆ ಇದರರ್ಥ i v R ಗೆ ಸಮಾನವಾಗಿರುತ್ತದೆ ಇದರ ಅರ್ಥವೇನೆಂದರೆ ವೋಲ್ಟೇಜ್ ಡ್ರಾಪ್ iL x RL v i x R ಆಗಿರತ್ತದೆ ಇದರರ್ಥ ಸೋರ್ಸ್ ಟ್ರಾನ್ಸಪಾರ್ಮೇಷನ್ ಆಗಿದೆ ಈಗ ಈಗ ಪ್ರಶ್ನೆಯೆಂದರೆ ಧ್ರುವೀಯತೆಯ ಪತ್ತೆ ಆದ್ದರಿಂದ ಕರೆಂಟ್ ತೋರಿಸುತ್ತಿದೆ ಯಾಕೆಂದರೆ ಕರೆಂಟ್ ಇಲ್ಲಿಂದ ಹೊರಗೆ ಹರಿಯುತ್ತಿದೆ ಅದಕ್ಕಾಗಿಯೇ ಸೋರ್ಸ್ ಟ್ರಾನ್ಸಪಾರ್ಮೇಷನ್ ನಲ್ಲಿ v ಮತ್ತು R ಸರಣಿಯಲ್ಲಿ ಇರುತ್ತದೆ ಮತ್ತು i v R ಆಗಿರುತ್ತದೆ ಮತ್ತು ಈ ರೀತಿಯ ಸಮಸ್ಯೆ ಯಲ್ಲಿ ಕರೆಂಟ್ ಮೂಲ ಮತ್ತು ಈ ಪ್ರತಿರೋಧವು ಸಮಾನಾಂತರವಾಗಿ ಇರುತ್ತದೆ ಈ ಕರೆಂಟ್ ಮೂಲವನ್ನು ವೋಲ್ಟೇಜ್ ಮೂಲಕ್ಕೆ ಪರಿವರ್ತಿಸಿದರೆ ಈ v ixR ಈ R ಸರಣಿಯಲ್ಲಿರಬೇಕು ಆದ್ದರಿಂದ ಧ್ರುವೀಯತೆ ಆದ್ದರಿಂದ ಸ್ವತಂತ್ರ ಕರೆಂಟ್ ಮೂಲವು ಅದು ಮೇಲ್ಮುಖವಾಗಿರುತ್ತದೆ ಈಗ ಈ ಟರ್ಮಿನಲ್ ಉದಾಹರಣೆಗೆ ಮತ್ತು ಆಗಿದ್ದರೆ ಇಲ್ಲಿ ಸಹ ಕರೆಂಟ್ ದಿಕ್ಕು ಕೆಳಮುಖವಾಗಿರಬೇಕು ಆದ್ದರಿಂದ ಧ್ರುವೀಯತೆಯನ್ನು ನೋಡುವ ಪ್ರಕಾರ ಬಾಣದ ಸುಳಿವುಗಳು ಪ್ಲಸ್ ನಲ್ಲಿರಬೇಕು ಆದ್ದರಿಂದಕರೆಂಟ್ ದಿಕ್ಕು ಕೆಳಮುಖವಾಗಿರಬೇಕು ಉಳಿದವು ಹಾಗೆಯೇ ಇರುತ್ತದೆ ಆದ್ದರಿಂದ ಧ್ರುವೀಯತೆಯನ್ನು ಮಾತ್ರ ಪರಿಶೀಲಿಸಬೇಕಾಗಿದೆ ಇಲ್ಲಿ ಇದ್ದರೆ ಈ ಬಾಣ ಮೇಲ್ಮುಖವಾಗಿರುತ್ತದೆ ಮತ್ತು ಮಾಡಿದರೆ ಬಾಣ ಕೆಳಮುಕವಾಗಿರುತ್ತದೆ ಆದರೆ ವಿದ್ಯುತ್ ಅದೇ ದಿಕ್ಕಿನಲ್ಲಿ ಇರುತ್ತದೆ ಉಳಿದವು ಹಾಗೆ ಇರುತ್ತದೇ ಆದ್ದರಿಂದ ಇದು ವಾಸ್ತವವಾಗಿ ಸ್ವತಂತ್ರ ಮೂಲಗಳಿಗೆ ಮೂಲ ರೂಪಾಂತರವಾಗಿದೆ ಇದು ಅವಲಂಬಿತ ಮೂಲಗಳಿಗೂ ಇದು ನಿಜವಾಗಿದೆ ಈ ಎಲ್ಲಾ ವಿಷಯಗಳನ್ನು ಇಲ್ಲಿ ಅರ್ಥಮಾಡಿಕೊಳ್ಳಲು ಬರೆಯಲಾಗಿದೆ ನಾವು ಹಂತ ಹಂತವಾಗಿ ಎಲ್ಲವನ್ನೂ ಇಲ್ಲಿ ಬರೆಯುತ್ತೇವೆ ಆದರೆ i v R i R ಎಂದು ನಾನು ವಿವರಿಸುತ್ತೇನೆ v ಯ ಧ್ರುವೀಯತೆಯು ಹಿಮ್ಮುಖವಾಗಿದ್ದರೆ ಸಮಾನತೆಯನ್ನು ಕಾಪಾಡಿಕೊಳ್ಳಲು ಒರಿಯಂಟೇಶನ್ i ಹಿಮ್ಮುಖವಾಗಿರಬೇಕು ಈಗ ಮೂಲ ರೂಪಾಂತರವು ಅವಲಂಬಿತ ಮೂಲಗಳಿಗೂ ಅನ್ವಯಿಸುತ್ತದೆ ಮುಂದೆ ಸಂಖ್ಯಾತ್ಮಕಗಳನ್ನು ಒಳಗೊಂಡಿರುವ ವಿವಿಧ ರೀತಿಯ ಅವಲಂಬಿತ ಮೂಲಗಳ ವೋಲ್ಟೇಜ್ ಅಥವಾ ಕರೆಂಟ್ ನ್ನು ಎಲ್ಲಿ ಪರಿಗಣಿಸುತ್ತೇವೆ ಎಂದು ನಾವು ನೋಡುತ್ತೇವೆ ಇದು ವೋಲ್ಟೇಜ್ ಮೂಲ ಅವಲಂಬಿತ ವೋಲ್ಟೇಜ್ ಮೂಲವಾಗಿದೆ ಆದ್ದರಿಂದ ಇದು ದ್ವಿಪಕ್ಷೀಯವೂ ಆಗಿರುವುದರಿಂದ ಅವಲಂಬಿತ ಕರೆಂಟ್ ಮೂಲವೂ ಆಗಿರುತ್ತದೆ ಆದ್ದರಿಂದ ನಾವು ಅದನ್ನು ಅವಲಂಬಿತ ವೋಲ್ಟೇಜ್ ಅಥವಾ ಕರೆಂಟ್ ಮೂಲಗಲಾಗಿ ಪರಿವರ್ತಿಸಬಹುದು ಈಗ ಮೂಲ ರೂಪಾಂತರವನ್ನು ಬಳಸಿಕೊಂಡು ಒಂದು ಉದಾಹರಣೆಯನ್ನು ಪರಿಗಣಿಸಿ ಸರ್ಕ್ಯೂಟ್ನಲ್ಲಿ v0 ಅನ್ನು ನಿರ್ಧರಿಸಿ ಇಲ್ಲಿ ಒಂದು 4 ಆಂಪಿಯರ್ ಸ್ವತಂತ್ರ ಕರೆಂಟ್ ಮೂಲವಿದೆ ಮತ್ತು ಒಂದು 12 ವೋಲ್ಟ್ ಸ್ವತಂತ್ರ ವೋಲ್ಟೇಜ್ ಮೂಲ ಇದೆ ಈ ದಿಕ್ಕನ್ನು ನೋಡಿ ಅದು ಮೇಲ್ಮುಖವಾಗಿರುತ್ತದೆ ಸಮಾನಾಂತರವಾಗಿರುವ ಈ ಕರೆಂಟ್ ಮೂಲ ಮತ್ತು ರೆಸಿಸ್ಟರ್ ನ್ನು ಸರಣಿಯಲ್ಲಿರುವ ವೋಲ್ಟೇಜ್ ಮೂಲ ಮತ್ತು ರೆಸಿಸ್ಟರ್ ಆಗಿ ಪರಿವರ್ತಿಸಬೇಕು ರೆಸಿಸ್ಟೆಂಸ್ 3 Ω 4v ನೊಂದಿಗೆ ಸರಣಿಯಲ್ಲಿದೆ ಅಂದರೆ v 4 x 3 12 volt ಆಗುತ್ತದೆ ಮತ್ತು ಇದು ಸಮಾನ ವೋಲ್ಟೇಜ್ ಆಗಿರುತ್ತದೆ ಎಂದರೆ ಈ ಭಾಗವನ್ನು ಕೇವಲ ವಿದ್ಯುತ್ ಮೂಲದಿಂದ ವೋಲ್ಟೇಜ್ಗೆ ಪರಿವರ್ತಿಸುತ್ತಿದೆ ಆದರೆ ಇದನ್ನು ನೋಡಿ ಅದು ಕೆಳಮುಖವಾಗಿದೆ ಆದ್ದರಿಂದ ಈ ಭಾಗಕ್ಕಾಗಿ ನಾನು ಅದನ್ನು ಇಲ್ಲಿ ಬರೆದರೆ ಇದು ಹೀಗಿರುತ್ತದೆ ಇದು ಇರುತ್ತದೆ ಮತ್ತು 12 ಇದೇ ರೀತಿ 3 Ω ಮತ್ತು 12 volt ಆಗಿದ್ದರೆ ಈಗ ಅದನ್ನು ಪರಿವರ್ತಿಸಲು ಬಯಸಿದರೆ ಅಂದರೆ ಕರೆಂಟ್ ಮೂಲ ಮತ್ತು ಪ್ರತಿರೋಧವಾಗಿ ಪರಿವರ್ತಿಸಲು ಬಯಸಿದರೆ ಈ 3 Ω ಮತ್ತು 12 volt ಸಮಾನಾಂತರವಾದರೆ i 12 3 4 ampere ಆಗಿರುತ್ತದೆ ಇದನ್ನು ಕರೆಂಟ್ ಮೂಲದಿಂದ ಪ್ರತಿನಿಧಿಸಲು ಪ್ರಯತ್ನಿಸಿದರೆ ಈ 3 Ω ಪ್ರತಿರೋಧವು ಸಮಾನಾಂತರವಾಗಿರುತ್ತದೆ ಮತ್ತು ಇದು ಕರೆಂಟ್ ಮೂಲವಾಗಿರುತ್ತದೆ ಬಾಣವು ಮೇಲ್ಭಾಗದಲ್ಲಿದೆ ಮತ್ತು ಇಲ್ಲಿ ಪೊಲಾರಿಟಿ ಇಲ್ಲಿದೆ ಮತ್ತು ಇದು 4 ಆಂಪಿಯರ್ ಆಗಿರುತ್ತದೆ ಹಾಗೆ ಮಾಡಿದರೆ ಸರ್ಕ್ಯೂಟ್ ಕಾನ್ಫಿಗರೇಶನ್ ಬದಲಾಗುತ್ತದೆ ಆದ್ದರಿಂದ ನಾವು ಹೇಳಿದ ಈ ಭಾಗವನ್ನು ನಾವು 12 ವೋಲ್ಟ್ ಆಗಿ ಪರಿವರ್ತಿಸಿದ್ದೇವೆ ಇದು 12 ವೋಲ್ಟ್ ಮತ್ತು ವಿದ್ಯುತ್ ಮೂಲವು ಅದು ಕೆಳಮುಖವಾಗಿದೆ ಮತ್ತು ಈ 3 Ω ಮತ್ತು ಈ 3 ಸರಣಿಯಲ್ಲಿದೆ ಮತ್ತು ಪರಿವರ್ತಿತ ಧ್ರುವೀಯತೆಯು ಮೇಲ್ಮುಖವಾಗಿದೆ ಆದ್ದರಿಂದ ಬಾಣ ಗುರುತು ಮೇಲ್ಮುಖವಾಗಿದೆ ಆದ್ದರಿಂದ ಇದು 4 Ω ಆಗಿದೆ ಆದ್ದರಿಂದ ಈ ರೀತಿಯಲ್ಲಿ ಈ ಭಾಗವನ್ನು ಈ ರೀತಿ ಪರಿವರ್ತಿಸಿದ್ದೇವೆ ಮತ್ತು ಈ ಭಾಗವನ್ನು ನಾವು ಈ ರೀತಿ ಪರಿವರ್ತಿಸಿದ್ದೇವೆ ನಮ್ಮ ಉದ್ದೇಶವೆಂದರೆ v 0ಕಂಡುಹಿಡಿಯಬೇಕಾಗಿದೆ ಈ 3 Ω ಮತ್ತು 3 Ω ಎರಡೂ ಸರಣಿಯಲ್ಲಿವೆ ಆದ್ದರಿಂದ ಅದು 6 Ω ಇರುತ್ತದೆ ಆದ್ದರಿಂದ ಈಗ ಈ ಭಾಗವು ಸರ್ಕ್ಯೂಟ್ನ ಈ ಭಾಗವು 12 ವೋಲ್ಟ್ ಮತ್ತು ಈ 6 ಸರಣಿಯಲ್ಲಿವೆ ಅದನ್ನು ವಿದ್ಯುತ್ ಮೂಲಕ್ಕೆ ಪರಿವರ್ತಿಸಿ ಮತ್ತು ಸಮಾನಾಂತರವಾಗಿ 6 ಪ್ರತಿರೋಧವನ್ನು ಇರಿಸಿ ಹಾಗೆ ಮಾಡಿದರೆ i 12 6 2 ampere ಅಂದರೆ ಇದರರ್ಥ ಈ ಭಾಗ ಆಗಿದೆ ನಂತರ ಈ ಭಾಗವನ್ನುಈ ರೀತಿ ಮಾಡಬಹುದು ಇದು 2 ಆಂಪಿಯರ್ ಆಗಿದೆ ಮತ್ತು 3 3 6Ω ಇದು ಸಮಾನಾಂತರವಾಗಿರುತ್ತದೆ ಮತ್ತು ಆ ಸಂಪರ್ಕದ ನಂತರ ಆ ಸರ್ಕ್ಯೂಟ್ ಅನ್ನು ಹೊಂದಿದೆ ಮತ್ತು ಈ 4 ಆಂಪಿಯರ್ ಎರಡೂ ಕರೆಂಟ್ ಮೂಲಕ್ಕೆ ಪರಿವರ್ತಿಸಲಾಗಿದೆ ಮುಂದಿನದನ್ನು ನೋಡುವ ಇಲ್ಲಿ 2 ಆಂಪಿಯರ್ ಕೆಳಕ್ಕೆ ಮತ್ತು 4 ಆಂಪಿಯರ್ ಮೇಲ್ಮುಖವಾಗಿದೆ ಆದ್ದರಿಂದ ಈಗ ಎಲ್ಲಾ 3 ಸಮಾನಾಂತರವಾಗಿವೆ ಏಕೆಂದರೆ ಇದು ಸಾಮಾನ್ಯ ನೋಡ್ ಇಲ್ಲಿ ಯಾವುದೇ ವಿದ್ಯುತ್ ಅಂಶಗಳು ಸಂಪರ್ಕಗೊಂಡಿಲ್ಲ ಆದ್ದರಿಂದ 6 Ω ಮತ್ತು 3 Ω ಅವು ಸಮಾನಾಂತರವಾಗಿರುತ್ತವೆ ಆದರೆ ನಾವು v 0 ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ನಾವು 8Ω ತೆಗೆದುಹಾಕಲು ಸಾಧ್ಯವಿಲ್ಲ ಆದರೆ 6 ಮತ್ತು 3 6 8 3 ಎಲ್ಲವೂ ಸಮಾನಾಂತರವಾಗಿರುತ್ತವೆ ಆದರೆ 6 ಮತ್ತು 3 ಈ ಎರಡು ಸಮಾನಾಂತರವಾಗಿರುತ್ತವೆ ಆದ್ದರಿಂದ 6x3632Ω ಇಲ್ಲಿ ಈ ಭಾಗ ಈ 8 Ω ಅನ್ನು ಬರೆಯಲಾಗಿದೆ ಮತ್ತು ಈ 2 ಆಂಪಿಯರ್ ಅನ್ನು ಬರೆಯಲಾಗಿದೆ ಮತ್ತು ಈ 4 ಆಂಪಿಯರ್ ಅನ್ನು ಬರೆಯಲಾಗಿದೆ ಇದರರ್ಥ ಮತ್ತಷ್ಟು ಸರಳೀಕರಣ ಅಗತ್ಯ ಇದೆ ಈ 4 ಆಂಪಿಯರ್ ಮೇಲ್ಮುಖವಾಗಿದೆ ಮತ್ತು 12 ಆಂಪಿಯರ್ 2 ಆಂಪಿಯರ್ ಕೆಳಮುಖವಾಗಿದೆ ಮತ್ತು ಎಲ್ಲಾ ಸಮಾನಾಂತರವಾಗಿರುತ್ತದೆ ಇದು ಸಾಮಾನ್ಯ ನೋಡ್ ಆಗಿದೆ ಎಲ್ಲವೂ ಸಮಾನಾಂತರವಾಗಿರುತ್ತವೆ ಆದ್ದರಿಂದ ರಿಸಲ್ಟಾಂಟ್ 4 ಆಂಪಿಯರ್ ಮೇಲ್ಮುಖವಾಗಿರುತ್ತದೆ ಮತ್ತು ಅದು ಕೆಳಮುಖವಾಗಿರುತ್ತದೆ ಆದ್ದರಿಂದ ಫಲಿತಾಂಶವು 2 ಆಂಪಿಯರ್ ಮೇಲ್ಮುಖವಾಗಿರುತ್ತದೆ ಅದು 4 2 ಆಂಪಿಯರ್ 2ampere ಆಗಿರುತ್ತದೆ ಸಮಾನಾಂತರವಾಗಿರುವುದರಿಂದ ಅದನ್ನು ಸುಲಭವಾಗಿ ಮಾಡಬಹುದು ಇದು 2 ಆಂಪಿಯರ್ ಯಾಕೆಂದರೆ 8 Ω ಮತ್ತು 2 Ω ನ ರಿಸಲ್ಟೆಂಟ್ ನಂತರ ಇದನ್ನು ಕರೆಂಟ್ ಡಿವಿಷನ್ ಮಾಡಬೇಕು ಆದ್ದರಿಂದ ಕರೆಂಟ್ ಡಿವಿಷನ್ ನಲ್ಲಿ ಇದು 2 ಆಂಪಿಯರ್ ಕರೆಂಟ್ ಆಗ i22820 4amps ಮತ್ತು v08xi8x0 4 3 2 volt ಇದು ಉತ್ತರವಾಗಿದೆ ಆದ್ದರಿಂದ ಈ ಎಲ್ಲಾ ವಿಷಯಗಳನ್ನು ವಿವರಿಸಲಾಗಿದೆ ಮತ್ತು ಪರಿಹರಿಸಲಾಗಿದೆ 2 ವೋಲ್ಟ್ ಆದ್ದರಿಂದ ಇನ್ನೊಂದನ್ನು ಸಮಸ್ಯೆ ತೆಗೆದುಕೊಳ್ಳುವ ಮೂಲ ರೂಪಾಂತರವನ್ನು ಬಳಸಿಕೊಂಡು ಚಿತ್ರ 14ರಲ್ಲಿ ತೋರಿಸಿರುವ ಸರ್ಕ್ಯೂಟ್ ನಲ್ಲಿ ix ಅನ್ನು ನಿರ್ಧರಿಸಬೇಕು ಒಂದು ಅವಲಂಬಿತ ವೋಲ್ಟೇಜ್ ಮೂಲವಿದೆ ಮತ್ತು 4 ಆಂಪಿಯರ್ ಸ್ವತಂತ್ರ ವಿದ್ಯುತ್ ಮೂಲವಿದೆ ಮತ್ತು ix ನ್ನು ಕಂಡುಹಿಡಿಯಬೇಕು ಈಗ ಈ ಅವಲಂಬಿತ ವೋಲ್ಟೇಜ್ ಮೂಲ ಮತ್ತು 5 Ω ಎರಡು ಸರಣಿಯಲ್ಲಿವೆ ಆದ್ದರಿಂದ ಅದನ್ನು ಅವಲಂಬಿತ ಕರೆಂಟ್ ಮೂಲವಾಗಿ ಪರಿವರ್ತಿಸಲು ಪ್ರಯತ್ನಿಸಿದರೆ ಅದೇ ರೂಪಾಂತರ ಇಲ್ಲಿ ಅದೇ ತತ್ವಶಾಸ್ತ್ರ ಹಾಗೆ ಮಾಡಿದರೆ ಅವಲಂಬಿತ ವೋಲ್ಟೇಜ್ ಮೂಲವಾಗಿದೆ v 2 x ix ಗೆ ಸಮನಾಗಿದ್ದರೆ ನಾನು ಅದನ್ನು ಅವಲಂಬಿತ ಕರೆಂಟ್ ಮೂಲಕ್ಕೆ ಪರಿವರ್ತಿಸಲು ಬಯಸಿದರೆ iv5 ಏಕೆಂದರೆ 5 Ω ಇದೆ ಮತ್ತು v 2 x ix 5 0 4 ix ಅಂದರೆ ಅವಲಂಬಿತ ವೋಲ್ಟೇಜ್ ಮೂಲವನ್ನು ಅವಲಂಬಿತ ಪ್ರಸ್ತುತ ಮೂಲವಾಗಿ ಪರಿವರ್ತಿಸಲಾಗುತ್ತದೆ ಆದ್ದರಿಂದ ಇದು 0 4 ix ಈಗ ಅದನ್ನು ಪ್ರತಿನಿಧಿಸಲು ಪ್ರಯತ್ನಿಸಿದರೆ ಬಾಣದ ತುದಿ ಕೆಳಮುಖವಾಗಿರುತ್ತದೆ ಆದ್ದರಿಂದ ಅದು 0 4ix ಆಗಿರುತ್ತದೆ ಮತ್ತು ಇದರೊಂದಿಗೆ 5 Ω ಪ್ರತಿರೋಧವು ಸಮಾನಾಂತರವಾಗಿ ಇದರೊಂದಿಗೆ ಸಂಪರ್ಕಗೊಳ್ಳುತ್ತದೆ ಆದ್ದರಿಂದ ಸಮಾನವಾದದಕ್ಕೆ ಹೋದರೆ ಸರ್ಕ್ಯೂಟ್ ಈ ರೀತಿ ಆಗುತ್ತಿದೆ ಈ ಸರ್ಕ್ಯೂಟ್ನಲ್ಲಿ ಈ ಬಾಣ ಕೆಳಮುಖವಾಗಿರುತ್ತದೆ ಮತ್ತು 0 4 ix ಮತ್ತು 5 Ω ಇದು 10 Ω ನಲ್ಲಿ ಹರಿಯುವ ಕರೆಂಟ್ ನ್ನು ಕಂಡುಹಿಡಿಯಬೇಕು 10 Ω ಮತ್ತು 5 Ω ಎರಡೂ ಸಮಾನಾಂತರವಾಗಿರುತ್ತವೆ ಆದರೆ ಕರೆಂಟ್ ಡಿವಿಷನ್ ನ್ನು ಮಾಡಬೇಕು ಮತ್ತು ಇದು 4 ಆಂಪಿಯರ್ ಆಗಿದೆ ಈಗ ಕರೆಂಟ್ ಡಿವಿಷನ್ ಮಾಡಿದಾಗ ix 5 510 4 0 4 ix 3 4 ix 4 ix 43 176 amps ಆದ್ದರಿಂದ ಇದನ್ನು ಪರಿಹರಿಸಿದಾಗ ix 1 176 ampere ಸಿಗುತ್ತದೆ ಮೂಲ ರೂಪಾಂತರ ತಂತ್ರವನ್ನು ಬಳಸಿ ಲೋಡ್ ಪ್ರತಿರೋಧದ RL ಮೂಲಕ ಕರೆಂಟ್ ನಿರ್ಧರಿಸಿ ಇಲ್ಲಿ RL 4 Ω ಚಿತ್ರ 16 ರಲ್ಲಿ ಕೊಡಲಾಗಿದೆ ಆದ್ದರಿಂದ ಈ 4 Ωಪ್ರತಿರೋಧದ ಮೂಲಕ ಕರೆಂಟ್ ನ್ನು ಕಂಡುಹಿಡಿಯಬೇಕು 4Ω ಮತ್ತು ಈ 4Ω ಎರಡೂ ಸರಣಿಯಲ್ಲಿವೆ ಆದ್ದರಿಂದ 8Ω ಆಗಿರುತ್ತದೆ ಆದರೆ ಈ 4Ω ಅನ್ನು ತೆಗೆದುಹಾಕಲು ಸಾಧ್ಯವಿಲ್ಲ ಏಕೆಂದರೆ ಈ ಲೋಡ್ ಪ್ರತಿರೋಧ 4 through ಮೂಲಕ ಕರೆಂಟ್ ನ್ನು ಕಂಡುಹಿಡಿಯಬೇಕು ಆದ್ದರಿಂದ ಇದು ಈ ಭಾಗವು 12 ವೋಲ್ಟ್ ಮೂಲ ಮತ್ತು ಧ್ರುವೀಯತೆ ಎಂದು ನೋಡಿದರೆ ಇದು 6Ω ಆದ್ದರಿಂದ ಅದನ್ನು ಕರೆಂಟ್ ಮೂಲಕ್ಕೆ ಪರಿವರ್ತಿಸಲು ಬಯಸಿದರೆ ಈ ಭಾಗವನ್ನು ಮಾತ್ರ ವಿದ್ಯುತ್ ಮೂಲಕ್ಕೆ ಮತ್ತು ಪ್ರತಿರೋಧ 6 Ω ಗೆ ಸಮಾನಾಂತರವಾಗಿ ಪರಿವರ್ತಿಸಬೇಕು ಆದ್ದರಿಂದ i 12 62amps ಬಾಣದ ದಿಕ್ಕು ಮೇಲ್ಮುಖವಾಗಿರುತ್ತದೆ ಮತ್ತು ಆ ಸಮಯದಲ್ಲಿ ಈ 6 Ω ಮತ್ತು 12 Ω ಗೆ ಸಮಾನಾಂತರವಾಗಿರುತ್ತದೆ ಇದನ್ನು ಈ ಭಾಗಕ್ಕೆ ವಿದ್ಯುತ್ ಮೂಲಕ್ಕೆ ಮತ್ತು 6 Ω ಸಮಾನಾಂತರವಾಗಿ ಪರಿವರ್ತಿಸಿದರೆ ಸರ್ಕ್ಯೂಟ್ ಹೇಗೆ ಕಾಣುತ್ತದೆ ಎಂಬುದನ್ನು ನೋಡಿ ಹಾಗೆ ಮಾಡಿದರೆ ಈ ಎರಡು ಆಂಪಿಯರ್ ಅನ್ನು ನೋಡಿ ಮತ್ತು 6 Ω ಮತ್ತು 12 Ω ಎರಡೂ ಸಮಾನಾಂತರವಾಗಿರುತ್ತವೆ ಇಕ್ವಾಲೆಂಟ್ 6 x12612 4 Ω ಕ್ಕೆ ಸಮನಾಗಿರುತ್ತದೆ ಮತ್ತು ಇಲ್ಲಿ 2 ampere ಮತ್ತು 4 ampere ಎರಡೂ ಮೇಲ್ಮುಖವಾಗಿದೆ ಈಗ ಈ ಕರೆಂಟ್ ಮೂಲ ವನ್ನು ವೋಲ್ಟೇಜ್ ಮೂಲವಾಗಿ ಪರಿವರ್ತಿಸಿ ಮತ್ತು ಅದರೊಂದಿಗೆ ಸರಣಿಯಲ್ಲಿ 4 Ωಅನ್ನು ಹಾಕಿ ಪರಿವರ್ತಿಸಿ ಆದ್ದರಿಂದ vixR 2x48ವೋಲ್ಟ್ ಮತ್ತು ದಿಕ್ಕು ಮೇಲ್ಮುಖವಾಗಿರುತ್ತದೆ ಆದ್ದರಿಂದ ಇದು ಮತ್ತು ಇದರರ್ಥ ಈ ವೋಲ್ಟ್ 8 ವೋಲ್ಟ್ ಮತ್ತು ಈ 4 Ω ಈ ಎರಡು ಸರಣಿಯಲ್ಲಿವೆ ಮುಂದಿನದು ಈ 4Ω ಮತ್ತು 4Ω 44 8 Ω ಮತ್ತು 8 ವೋಲ್ಟ್ ಮೂಲವಿದೆ ಇದನ್ನು ವಿದ್ಯುತ್ ಮೂಲವಾಗಿ ರೂಪಾಂತರಗೊLiಸಿದಾಗ i 8 8 1ampere ಇಲ್ಲಿ ಬಾಣ ಮೇಲ್ಮುಖವಾಗಿರುತ್ತದೆ ಆದ್ದರಿಂದ ಈ 8 Ω ಮತ್ತು 4 ampere ಸಮಾನಾಂತರವಾಗಿರುತ್ತದೆ ಇದರರ್ಥ ಈ 4 ampere ಮತ್ತು 1 ampere ಮೇಲ್ಮುಖವಾಗಿದೆ ಮತ್ತು ಈ 4Ω 4 Ω 8Ω ಈ ಎಲ್ಲಾ ವಿಷಯಗಳು ಸಮಾನಾಂತರವಾಗಿರುತ್ತವೆ ಆದ್ದರಿಂದ ಈ 4 ಸ್ವತಂತ್ರ ಕರೆಂಟ್ ನ ರಿಸಲ್ಟಾಂಟ್ ಮೇಲ್ಮುಖವಾಗಿದೆ ಆದ್ದರಿಂದ ಅಂದರೆ 5 ಆಂಪಿಯರ್ 4 1 ಎರಡೂ ಮೇಲ್ಮುಖವಾಗಿದೆ ಮತ್ತು 8 Ω ಇಲ್ಲಿದೆ ಮತ್ತು ಈ 4 Ω 4 Ωಇದೆ ಕರೆಂಟ್ ಡಿವಿಷನ್ ವಿಧಾನದಿಂದ ಇದು ಕೂಡ 8 Ω ಮತ್ತು 4Ω 4Ω ಎರಡೂ ಸರಣಿಯಲ್ಲಿದೆ ವಾಸ್ತವವಾಗಿ ಇದಕ್ಕೆ ಹರಿಯುವ ಕರೆಂಟ್ i 522 5 ಆಂಪಿಯರ್ ಆದ್ದರಿಂದ ಕರೆಂಟ್ ಡಿವಿಷನ್ ವಿಧಾನದಿಂದ iL 8 84452 5 amps ಆದ್ದರಿಂದ ಈ ಎಲ್ಲಾ ವಿಷಯಗಳನ್ನು ಇಲ್ಲಿ ವಿವರಿಸಲಾಗಿದೆ ಆದ್ದರಿಂದ ಈ ಎಲ್ಲಾ ವಿಷಯಗಳನ್ನು ವಿವರಿಸಲಾಗಿದೆ ಅಂತಿಮವಾಗಿ ಉತ್ತರ 2 5 ಆಂಪಿಯರ್ ಆದ್ದರಿಂದ ನಾವು ಕಲಿತ ಮೂಲ ರೂಪಾಂತರದ ನಂತರ ಮುಂದಿನ ಮತ್ತೊಂದು ಪ್ರಮುಖ ವಿಷಯವೆಂದರೆ RThevenin's ಪ್ರಮೇಯ ಆದ್ದರಿಂದ ಈ ವಿಭಾಗದಲ್ಲಿ ಪ್ರತಿರೋಧಗಳು ಮತ್ತು ಮೂಲಗಳನ್ನು ಹೊಂದಿರುವ ಎರಡು ಟರ್ಮಿನಲ್ ಸರ್ಕ್ಯೂಟ್ ಅನ್ನು ಕಲಿತ ಸಮಾನ ಸರ್ಕ್ಯೂಟ್ ಮೂಲಕ ಹೇಗೆ ಬದಲಾಯಿಸುವುದು ಎಂದು ನಾವು ಕಲಿಯುತ್ತೇವೆ ಉದಾಹರಣೆಗೆ ಕೊನೆಯ ಸರ್ಕ್ಯೂಟ್ ನ ಸಮೀಕರಣ ತೆಗೆದುಕೊಳ್ಳೋಣ ನಮಗೆ ಒಂದು ನಿರ್ದಿಷ್ಟ ಶಾಖೆಯ ಕರೆಂಟ್ ಕಂಡುಹಿಡಯಬೇಕಾಗಿದೆ ಆದರ ಶಾಖೆಯ ಪ್ರತಿರೋಧವು ವೇರಿಯಬಲ್ ಆಗಿದ್ದರೆ ಉಳಿದ ಸರ್ಕ್ಯೂಟ್ ಬದಲಾಗದೆ ಇದ್ದರೆ ಸಮಾನವಾದ ತೆವೆನಿನ್ ವೋಲ್ಟೇಜ್ ಮತ್ತು ತೆವೆನಿನ್ ರೆಸಿಸ್ಟೆಂಸ್ ಎನ್ನುವ ಇಕ್ವಾಲೆಂಟ್ ರೆಸಿಸ್ಟೆಂಸ್ ನಾವು ಕಂಡುಹಿಡಿಯಬಹುದು ಉದಾಹರಣೆಗೆ ಮನೆಯ ವಿವಿಧ ವಿದ್ಯುತ್ ಉಪಕರಣಗಳಿಗೆ ಸಂಪರ್ಕ ಹೊಂದಿದ ಔಟ್ಲೇಟ್ ಟರ್ಮಿನಲ್ ವೇರಿಯಬಲ್ ಲೋಡ್ ಅನ್ನು ಹೊಂದಿರುತ್ತದೆ ಎಂದು ಭಾವಿಸೋಣ ಪ್ರತಿ ಬಾರಿಯೂ ವೇರಿಯೇಬಲ್ ಬದಲಾಗುತ್ತಿರುವಾಗ ಇಡೀ ಸರ್ಕ್ಯೂಟ್ ಅನ್ನು ಮತ್ತೆ ವಿಶ್ಲೇಷಿಸಬೇಕಾಗುತ್ತದೆ ಅಂದರೆ ಕೊನೆಯ ಸರ್ಕ್ಯೂಟ್ನ ಒಂದು ನಿರ್ದಿಷ್ಟ ಶಾಖೆಯ R ಬದಲಾಗುತ್ತಿದ್ದರೆ ನಾವು ಇಲ್ಲಿಯವರೆಗೆ ಅಧ್ಯಯನ ಮಾಡಿದ ವಿಷಯದಂತೆ ಇಡೀ ಸರ್ಕ್ಯೂಟ್ ಅನ್ನು ಪರಿಹರಿಸಬೇಕಾಗಿದೆ ಇದು ತುಂಬಾ ಕ್ಲಿಷ್ಟಕರವಾಗಿದೆ ಮತ್ತು ತುಂಬಾ ಸಮಾಯ ತೆಗೆದುಕೊಳ್ಳುತ್ತದೆ ಪ್ರಮೇಯವು ಉತ್ತಮ ತಂತ್ರವನ್ನು ನೀಡುತ್ತದೆ ಅದರ ಮೂಲಕ ಸರ್ಕ್ಯೂಟ್ನ ಸ್ಥಿರ ಭಾಗವನ್ನು ಸಮಾನ ಸರ್ಕ್ಯೂಟ್ನಿಂದ ಬದಲಾಯಿಸಬಹುದು ಆದ್ದರಿಂದ ಇದು ಥೆವೆನಿನ್ ಪ್ರಮೇಯThevenin's theorem ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ಅದು ಏನು ಹೇಳುತ್ತದೆ ಎಂದು ನೋಡೋಣ ಈಗ ಮುಂದಿನದು ಎರಡು ಟರ್ಮಿನಲ್ ಸರ್ಕ್ಯೂಟ್ನಿಂದ ಅಂದರೆ ಮೂಲ ಸರ್ಕ್ಯೂಟ್ ಕೇವಲ ಎರಡು ಬಿಂದುಗಳನ್ನು ಹೊಂದಿದ್ದು ಅದನ್ನು ಇತರ ಸರ್ಕ್ಯೂಟ್ಗಳಿಗೆ ಸಂಪರ್ಕಿಸಬಹುದು ಆದಾಗ್ಯೂ ಯಾವುದೇ ನಿಯಂತ್ರಿತ ಮೂಲಗಳಿಗೆ ನಿಯಂತ್ರಣ ಅಸ್ಥಿರಗಳಲ್ಲಿ ನಿರ್ಬಂಧವಿದೆ ಅದು ಮೂಲ ಸರ್ಕ್ಯೂಟ್ ಒಳಗೆ ಕಾಣಿಸಿಕೊಳ್ಳಬೇಕು ಆದ್ದರಿಂದ ಇಲ್ಲಿ ಥೆವೆನಿನ್Thevenin' ಆರಂಭದಲ್ಲಿ ಮೊದಲ ಬಾರಿಗೆ ಅಧ್ಯಯನ ಮಾಡುತ್ತಿರುವವರು ಅದನ್ನು ಹೇಗೆ ಮಾಡುತ್ತಾರೆ ಮತ್ತು ಅದನ್ನು ಹೇಗೆ ಪಡೆಯಬಹುದು ಎಂಬುದರ ಬಗ್ಗೆ ಬಹಳ ಕಾಳಜಿ ವಹಿಸಬೇಕು ಆದ್ದರಿಂದ ಉದಾಹರಣೆಗೆ ಈ ಚಿತ್ರವೂ ರೇಖೀಯ ಸರ್ಕ್ಯೂಟ್Thevenin' ಅನ್ನು ತೋರಿಸುತ್ತದೆ ಈ ಲೀನಿಯರ್ ಸರ್ಕ್ಯೂಟ್ಗೆ ಎರಡು ಟರ್ಮಿನಲ್ ಸರ್ಕ್ಯೂಟ್ ನೀಡಲಾಗುತ್ತದೆ ಮತ್ತು ಕೆಳಭಾಗದಲ್ಲಿ ಈ ಥೆವೆನಿನ್ ಇಕ್ವಾಲೆಂಟ್ ಇದೆ ಆದ್ದರಿಂದ ಇದನ್ನು ಎಂ ಲಿಯಾನ್ ಥೆವೆನಿನ್M Leon Thevenin ಅಭಿವೃದ್ಧಿಪಡಿಸಿದ್ದಾರೆ ಅವರ ಜೀವಿತಾವಧಿ 1857 ರಿಂದ 1926 ಆಗಿತ್ತು ಮತ್ತು 1883 ರಲ್ಲಿ ಅವರು ಫ್ರೆಂಚ್ ಟೆಲಿಗ್ರಾಫ್ ಎಂಜಿನಿಯರ್ ಆಗಿದ್ದರು ಆದ್ದರಿಂದ 1883 ಅವರು 26 ವರ್ಷ ವಯಸ್ಸಿನವರಾಗಿದ್ದಾಗ ಈ ಪರಿಕಲ್ಪನೆಯನ್ನು ನೀಡುತ್ತಾರೆ ಆದ್ದರಿಂದ ಇದು ಸಮಾನ ಟರ್ಮಿನಲ್ 1 ಮತ್ತು 2 ಎಂದು ಭಾವಿಸೋಣ ಇಲ್ಲಿ ಸ್ವಲ್ಪ ಲೋಡ್ ಇದೆ ಮತ್ತು ಲೀನಿಯರ್ 2 ಟರ್ಮಿನಲ್ ಸರ್ಕ್ಯೂಟ್ ಎಡಕ್ಕೆ ದೊಡ್ಡ ಸರ್ಕ್ಯೂಟ್ ಆಗಿದೆ ಆದರೆ ಟರ್ಮಿನಲ್ 1 ಮತ್ತು 2 ಇದೆ ಮತ್ತು ಕೆಲವು ಲೋಡ್ ಸಂಪರ್ಕಗೊಂಡಿದೆ ಮತ್ತು ಇವು ವೇರಿಯಬಲ್ ಲೋಡ್ ಆಗಿರಬಹುದು ಪ್ರತಿ ಬಾರಿ ಈ ಲೋಡ್ ಪ್ರತಿರೋಧವು ಬದಲಾಗುತ್ತಿದ್ದರೆ ಈ ಲೋಡ್ ಬದಲಾಗುತ್ತಿದೆ ನಂತರ ಇಡೀ ಸರ್ಕ್ಯೂಟ್ ಪರಿಹರಿಸಬೇಕಾಗುತ್ತದೆ ಆದ್ದರಿಂದ ಥೆವೆನಿನ್ ಪ್ರಮೇಯದ ಪ್ರಕಾರ ಬದಲಾಗದ ಸರ್ಕ್ಯೂಟ್ ನ ಉಳಿದ ಭಾಗವನ್ನು ಸಮಾನವಾದ ಎರಡು ಟರ್ಮಿನಲ್ ಸರ್ಕ್ಯೂಟ್ ಗೆ ತರಲು ಸಾಧ್ಯವಾದರೆ ಆ ಸಂಪರ್ಕದ ನಂತರ ಈ ಲೋಡ್ ಪ್ರತಿರೋಧ R ಮೂಲಕ ಹರಿಯುವ ಕರೆಂಟ್ ಯಾವುದು ಎಂದು ಸುಲಭವಾಗಿ ಕಂಡುಹಿಡಿಯಬಹುದು ಆದ್ದರಿಂದ ಈ ಥೆವೆನಿನ್ನ ಸಮಾನತೆಯು ಈ ಸರ್ಕ್ಯೂಟ್ ನ vThevenin ಮತ್ತು RThevenin ಎಂದು ಹೇಳುತ್ತೇವೆ ಆದ್ದರಿಂದ ಇದು vThevenin ಆಗಿದೆ ಇದು RThevenin ಇದರೊಂದಿಗೆ ಸರಣಿಯಲ್ಲಿ ಈ ಲೋಡ್ ಅನ್ನು ಸಂಪರ್ಕಿಸುತ್ತದೆ ಪ್ರತಿರೋಧವನ್ನು ಲೋಡ್ ಮಾಡಿ ಮತ್ತು ಇದನ್ನು vThevenin ಎಂದು ಕರೆಯಲಾಗುತ್ತದೆ ಕೆಲವೊಮ್ಮೆ ಇದನ್ನು ಓಪನ್ ಸರ್ಕ್ಯೂಟ್ ವೋಲ್ಟೇಜ್ v oc ಎಂದೂ ಕರೆಯಲಾಗುತ್ತದೆ ಆದ್ದರಿಂದ ಅದು ಥೆವೆನಿನ್ ವೋಲ್ಟೇಜ್ ಮತ್ತು RThevenin ಅನ್ನು ಹೇಗೆ ಪಡೆಯುವುದು ಎಂದು ಕಲಿಯಬೇಕು ಸರ್ಕ್ಯೂಟ್ ನಲ್ಲಿ RThevenin ನ ಬದಲಾಗಿ zThevenin ಅಂದರೆ ಇಂಪಿಡೆಂಸ್ ಭಾಗ ಇದ್ದರೆ ಕರೆಂಟ್ i ಒಂದೇ ಆಗಿರುತ್ತದೆ ಇದು ತಥೆವೆನಿನ್ ಇಕ್ವಾಲೆಂಟ್ ಸರ್ಕ್ಯೂಟ್ ಆಗಿದೆ ಮೌಲ್ಯವನ್ನು ಪಡೆಯುತ್ತಿದ್ದೇವೆ